ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಒಂಬತ್ತನೇ ಅಧಿವೇಶನಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತDr Biplab Dattaಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಒಮ್ಮೆ ನಾವು ಕೋರ್ಸ್ ಮೂಲಕ ಹೋದರೆ ನೀವು ಕೆಲವು ಪ್ರತಿಕ್ರಿಯೆಗಳನ್ನು ನೀಡಲು ಬಯಸಿದರೆ ನಾನುನಿಮ್ಮನ್ನು ಸ್ವಾಗತಿಸುತ್ತೇನೆ ಮತ್ತು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಸಹಾಯ ಮಾಡಲು ನನಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನಾವು ಈ ಅಧಿವೇಶನದಲ್ಲಿ 9 ಮತ್ತು 10 ಪಾಠಗಳನ್ನು ನೋಡುತ್ತೇವೆ ಆದ್ದರಿಂದ ಪಾಠ 9 ಎನ್ನುವುದು ಸೇವೆಗಳ ಮಾರ್ಕೆಟಿಂಗ್ ಪ್ರಕ್ರಿಯೆ ಮತ್ತು ಸೇವೆಗಳ ಮಾರ್ಕೆಟಿಂಗ್ ಪ್ರಕ್ರಿಯೆಯ ಬಗ್ಗೆ ಇಂದು ಚರ್ಚಿಸಲಾಗುವುದು ಆದ್ದರಿಂದ ಸೇವೆಗಳ ಮಾರ್ಕೆಟಿಂಗ್ ಪ್ರಕ್ರಿಯೆಯು ಸೇವೆಗಳ ಮಾರ್ಕೆಟಿಂಗ್ನಲ್ಲಿ ಉತ್ಪನ್ನ ಪ್ರಕ್ರಿಯೆ ಜನರು ಸ್ಥಳ ಭೌತಿಕ ಪುರಾವೆಗಳು ಪ್ರಚಾರ ಮತ್ತು ಬೆಲೆ ಎಂದು ಕರೆಯಲ್ಪಡುವ 7 ತುಣುಕುಗಳಿವೆ ಎಂದು ನಾವು ನೋಡುತ್ತೇವೆ ಮತ್ತು ಈ 7 ತುಣುಕುಗಳನ್ನು ಒಟ್ಟಾಗಿ ಸೇವೆಗಳಿಗೆ ಮಾರ್ಕೆಟಿಂಗ್ ಮಿಶ್ರಣ ಎಂದು ಕರೆಯಲಾಗುತ್ತದೆ ಉತ್ಪನ್ನವು ಸೇವಾ ಉತ್ಪನ್ನವಾಗಿದ್ದು ಅದು ಸೇವಾ ಪೂರೈಕೆದಾರ ಮತ್ತು ಗ್ರಾಹಕರ ನಡುವಿನ ಪರಸ್ಪರ ಕ್ರಿಯೆಯಿಂದ ಹೊರಬರುವ ಅಮೂರ್ತ ಉತ್ಪನ್ನವಾಗಿದೆ ಈ ಪ್ರಕ್ರಿಯೆಯು ಎಲ್ಲಾ ಹಿನ್ನೆಲೆ ಪ್ರಕ್ರಿಯೆಗಳು ಮತ್ತು ಮುಂಭಾಗದ ಹಂತದ ಪ್ರಕ್ರಿಯೆಗಳಾಗಿದ್ದು ಇದು ನೋಂದಣಿ ಇತ್ಯಾದಿಗಳಂತೆ ಮುಂದುವರಿಯಬೇಕಾಗಿದೆ ಇದು ಜನರಿಗೆ ಸೇವೆಯನ್ನು ಲಭ್ಯವಾಗುವಂತೆ ಮಾಡಬೇಕಾಗಿದೆ ಜನರು ಎಂದರೆ ಗ್ರಾಹಕರನ್ನು ಹೊರತುಪಡಿಸಿ ಅಥವಾ ಕೆಲವೊಮ್ಮೆ ಗ್ರಾಹಕರನ್ನು ಒಳಗೊಂಡಂತೆ ಸೇವೆಯ ಭಾಗವಾಗಿರುವ ಎಲ್ಲ ಜನರನ್ನು ಅರ್ಥೈಸುತ್ತಾರೆ ಆದ್ದರಿಂದ ಈ ಜನರು ಒಟ್ಟಾಗಿ ಸೇವಾ ಉತ್ಪನ್ನವನ್ನು ರಚಿಸುತ್ತಾರೆ ಮತ್ತು ಅದನ್ನು ಗ್ರಾಹಕರಿಗೆ ತಲುಪಿಸುತ್ತಾರೆ ಈ ಸ್ಥಳವು 7 ತುಣುಕುಗಳ ವಿತರಣಾ ಚಾನಲ್ ಆಗಿದೆ ಈ ಸ್ಥಳವುಔಟ್ಲೆಟ್ ಸೇವೆಗಳನ್ನು ಒದಗಿಸುವ ಚಿಲ್ಲರೆ ಔಟ್ಲೆಟ್ಆಗಿದೆ ಉದಾಹರಣೆಗೆ ತ್ವರಿತ ಆಹಾರಕೇಂದ್ರ ಭೌತಿಕ ಪೂರೈಕೆಗಳು ಈಗ ಸೇವೆಗಳು ಪೂರೈಕೆದಾರ ಮತ್ತು ಗ್ರಾಹಕರ ನಡುವಿನ ಪರಸ್ಪರ ಕ್ರಿಯೆಯಿಂದ ಹುಟ್ಟಿಕೊಂಡಿವೆ ಸೇವೆಗಳು ಸಹ ಅಸ್ಪಷ್ಟವಾಗಿವೆ ಸೇವೆಗಳು ಅಸ್ಪಷ್ಟವಾಗಿರುವುದರಿಂದ ಗ್ರಾಹಕರು ಆ ಸೇವೆಯ ಭೌತಿಕ ಸಾಕ್ಷ್ಯವನ್ನು ನೋಡಲು ಬಯಸುತ್ತಾರೆ ಅದು ಒದಗಿಸಲಾಗುತ್ತಿರುವ ಸೇವೆಗೆ ಸ್ಪಷ್ಟವಾದ ಭಾವನೆಯನ್ನು ನೀಡುತ್ತದೆ ಜನರಿಗೆ ಸೇವೆಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಮತ್ತು ಸೇವೆಗಳನ್ನು ಜನರಿಗೆ ಹೇಗೆ ಪ್ರಚಾರ ಮಾಡಲಾಗುತ್ತದೆ ಅವರು ಸೇವೆಯ ಬಗ್ಗೆ ಹೇಗೆ ತಿಳಿದುಕೊಳ್ಳುತ್ತಾರೆ ಅವರು ಸೇವೆಯನ್ನು ಹೇಗೆ ಇಷ್ಟಪಡುತ್ತಾರೆ ಸೇವೆಯನ್ನು ಖರೀದಿಸಿದ ನಂತರ ಅವರು ಹೇಗೆ ಭಾವಿಸುತ್ತಾರೆ ಎಂಬುದು ಪ್ರಚಾರ ಇದೆಲ್ಲವೂ ಪ್ರಚಾರದ ಭಾಗವಾಗಿದೆ ಮತ್ತು ಬೆಲೆ ಚರ್ಚಿಸಬೇಕಾಗಿಲ್ಲ ಸೇವೆಯನ್ನು ಸ್ವೀಕರಿಸಲು ಗ್ರಾಹಕರು ಪಾವತಿಸಬೇಕಾದುದು ಬೆಲೆ ಆದ್ದರಿಂದ ಇವುಗಳನ್ನು ಒಟ್ಟಾಗಿ ಸೇವೆಗಳಿಗೆ ಮಾರ್ಕೆಟಿಂಗ್ ಮಿಶ್ರಣ ಎಂದು ಕರೆಯಲಾಗುತ್ತದೆ ಮಾರ್ಕೆಟಿಂಗ್ ಮಿಶ್ರಣವನ್ನು ಅವು ಪರಸ್ಪರ ಹೊಂದಾಣಿಕೆಯಾಗುವಂತೆ ಮತ್ತು ಗ್ರಾಹಕರ ಮನಸ್ಸಿನಲ್ಲಿ ನಮ್ಮ ಸೇವೆಯ ಸ್ಥಾನೀಕರಣಕ್ಕೆ ಅನುಗುಣವಾದ ಚಿತ್ರವನ್ನು ಒದಗಿಸುವಂತೆ ವಿನ್ಯಾಸಗೊಳಿಸಬೇಕಾಗುತ್ತದೆ ಆದ್ದರಿಂದ ಪರಸ್ಪರ ಸ್ಥಿರವಾದ ಪದದ ಅರ್ಥವೇನು ಆದ್ದರಿಂದ ಸೇವೆಯು ಅತ್ಯಂತ ಶ್ರೇಷ್ಠ ಸೇವೆಯಾಗಿದ್ದರೆ ಅದ್ಭುತ ಸೇವೆಯಾಗಿದ್ದರೆ ಸೇವೆಯನ್ನು ಒದಗಿಸುವ ಜನರು ಎಲ್ಲರೂ ತರಬೇತಿ ಪಡೆದ ಜನರು ನಂತರ ಭೌತಿಕ ಸಾಕ್ಷ್ಯಗಳು ಸಹ ಉತ್ತಮ ಗುಣಮಟ್ಟದ್ದಾಗಿರಬೇಕು ಮತ್ತು ಅದರ ಪ್ರಕಾರ ಬೆಲೆ ಶುಲ್ಕವು ಹೆಚ್ಚಿನ ಭಾಗವಾಗಿರುತ್ತದೆ ಇವೆಲ್ಲವೂ ಒಟ್ಟಿಗೆ ಜೆಲ್ ಆಗಲು ಅವೆಲ್ಲವೂ ಒಂದಕ್ಕೊಂದು ಹೊಂದಾಣಿಕೆಯಾಗುತ್ತವೆ ಮತ್ತು ಸೇವಾ ಪ್ಯಾಕೇಜ್ ಗೊಂದಲಕ್ಕೀಡಾಗುವುದಿಲ್ಲ ಆದರೆ ಗ್ರಾಹಕರು ಸೇವಾ ಪ್ಯಾಕೇಜ್ ಅನ್ನು ಒಂದೇ ಪ್ಯಾಕೇಜ್ನಂತೆ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಅವರು ಏನನ್ನು ನಿರೀಕ್ಷಿಸಬಹುದು ಎಂದು ತಿಳಿದಿದ್ದಾರೆಮತ್ತು ಅವರುನಿರೀಕ್ಷಿಸಿದಸೇವೆಗಳನ್ನು ಸಹ ಸ್ವೀಕರಿಸುತ್ತಾರೆ ಆದ್ದರಿಂದ ಸೇವೆಯ ಕಾರ್ಯಕ್ಷಮತೆಯು ಸೇವೆಯ ನಿರೀಕ್ಷೆಗೆ ಹೋಲುತ್ತದೆ ಆದ್ದರಿಂದ ನಾವು ಸೇವೆಗಳ ಮಾರ್ಕೆಟಿಂಗ್ ಪ್ರಕ್ರಿಯೆಗೆ ಹೋಗುತ್ತೇವೆ ಆದ್ದರಿಂದ ಸೇವೆಗಳ ಮಾರ್ಕೆಟಿಂಗ್ ಪ್ರಕ್ರಿಯೆಯು 5 ಸಿ 0440 ವಿಶ್ಲೇಷಣೆಯನ್ನು ಒಳಗೊಂಡಿರುತ್ತದೆ ಏಕೆಂದರೆ ಅದು ಜನಪ್ರಿಯವಾಗಿದೆ ಇಲ್ಲಿ ನಾವು ಮೊದಲು ಮೌಲ್ಯವನ್ನು ಗುರುತಿಸುವುದರೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಮೌಲ್ಯವನ್ನು ಗುರುತಿಸುವುದು ಸಂದರ್ಭದ ಪರಿಸರದ ವಿಶ್ಲೇಷಣೆ ಗ್ರಾಹಕರ ವಿಶ್ಲೇಷಣೆ ಮತ್ತು ಅವರ ಅಗತ್ಯತೆಗಳು ಮತ್ತು ಆದ್ಯತೆಗಳನ್ನು ಒಳಗೊಂಡಿರುತ್ತದೆ ಕಂಪನಿಯ ವಿಶ್ಲೇಷಣೆ ಮತ್ತು ಅದರ ಸಾಮರ್ಥ್ಯಗಳು ಅಲ್ಲಿರುವ ಅವಕಾಶಗಳು ಮತ್ತು ಬೆದರಿಕೆಗಳು ಕಂಪನಿಯ ದೌರ್ಬಲ್ಯಗಳು ನಂತರ ಪ್ರತಿಸ್ಪರ್ಧಿಗಳಾದ ಪ್ರತಿಸ್ಪರ್ಧಿ ವಿಶ್ಲೇಷಣೆ ಇತ್ತು ಮತ್ತು ಅದೇ ರೀತಿಯ ಸೇವೆಯು ಸೇವೆಗಳಿಗೆ ಬದಲಿ ಸೇವೆ ಮತ್ತು ನಂತರ ಸಹಯೋಗಿ ವಿಶ್ಲೇಷಣೆ ಅಂದರೆ ನಿಮ್ಮ ಸೇವಾ ಕೇಂದ್ರಕ್ಕೆ ಸಹಯೋಗಿಗಳು ಯಾರು ಎಂದು ಭಾವಿಸುತ್ತೇವೆ ಉದಾಹರಣೆಗೆಬ್ಯಾಂಕ್ ಬಂಡವಾಳಗಾರ ಮತ್ತು ಪೂರೈಕೆ ಸರಣಿ ಪಾಲುದಾರ ಆದ್ದರಿಂದ ಇವರೆಲ್ಲರೂ ನಿಮ್ಮ ಸೇವಾ ಉದ್ಯಮಕ್ಕೆ ಅಥವಾ ನಿಮ್ಮ ಸೇವೆಗಳ ಕಂಪನಿಗೆ ಸಹಯೋಗಿಗಳಾಗಿರುತ್ತಾರೆ ನಂತರ ನಾವು ಗ್ರಾಹಕರನ್ನು ಗುರುತಿಸಲು ಬರುತ್ತೇವೆ ಆದ್ದರಿಂದ ಮೌಲ್ಯವನ್ನು ಗುರುತಿಸುವುದು ಈ ಭಾಗವನ್ನು ಈವರೆಗೆ ಬಹಳ ವಿವರವಾಗಿ ಪರಿಗಣಿಸಲಾಗಿದೆ ಆದ್ದರಿಂದ ಇದರ ನಂತರ ನಾವು ಮಾರುಕಟ್ಟೆಯ ವಿಭಜನೆ ಗುರಿ ಸ್ಥಾನೀಕರಣವನ್ನು ನೋಡುತ್ತೇವೆ ಆದ್ದರಿಂದಅದನ್ನುವಿಭಾಗಿಸುವುದುಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಗುಂಪು ಮಾಡುವುದು ಸರಿ ಮತ್ತು ನಾವು ಗ್ರಾಹಕರನ್ನು ಒಂದೇ ಗುಂಪಿನಲ್ಲಿರುವ ಜನರು ಪರಸ್ಪರ ಹೋಲುತ್ತಾರೆ ಮತ್ತು ವಿಭಿನ್ನ ಗುಂಪುಗಳ ಜನರು ಪರಸ್ಪರ ಭಿನ್ನವಾಗಿರು ತ್ತಾರೆ ನಂತರ ನಾವು 1 ಅಥವಾ 2 ಅನ್ನು ಹೆಚ್ಚಿನ ವಿಭಾಗಗಳಲ್ಲಿ ಗುರಿ ಮಾಡಲು ಹೋಗುತ್ತೇವೆ ಆದ್ದರಿಂದ ನಾವು ಟಾರ್ಗೆಟಿಂಗ್ಗೆ ಹೋದಾಗ ಗ್ರಾಹಕ ವಿಭಾಗವು ಲಾಭದಾಯಕವಾಗಿದೆಯೆ ಎಂದು ನಾವು ನೋಡುತ್ತೇವೆ ಅವರು ನಿರೀಕ್ಷಿಸುವದನ್ನು ವಿಭಾಗಗಳಿಗೆ ತಲುಪಿಸಲು ನಮಗೆ ಸಾಧ್ಯವಾಗುತ್ತದೆಯೇ ಆದ್ದರಿಂದ ಸಂಕ್ಷಿಪ್ತವಾಗಿ 2310 ಟಾರ್ಗೆಟಿಂಗ್ ಎಂದು ಕರೆಯಲಾಗುತ್ತದೆ ನಂತರ ಸ್ಥಾನೀಕರಣವು ಸೇವೆಯನ್ನು ಗ್ರಾಹಕರ ಮನಸ್ಸಿನಲ್ಲಿ ಮತ್ತು ಪ್ರತಿಸ್ಪರ್ಧಿ ಭೂದೃಶ್ಯದಲ್ಲಿ ಇರಿಸುವ ಬಗ್ಗೆ ಆದ್ದರಿಂದ ಭೂದೃಶ್ಯದ ಆಧಾರದ ಮೇಲೆ ಸ್ಪರ್ಧಿಗಳು ಸಹ ಇದೇ ರೀತಿಯ ಸೇವೆಗಳನ್ನು ಒದಗಿಸುತ್ತಿದ್ದಾರೆ ನಿಮ್ಮ ಸೇವೆಯನ್ನು ನೀವು ಹೇಗೆ ಇರಿಸುತ್ತೀರಿ ಇದರಿಂದ ಅದು ವಿಭಿನ್ನವಾಗಿರುತ್ತದೆ ಅದು ಇತರರಿಂದ ಭಿನ್ನವಾಗಿರುತ್ತದೆ ಮತ್ತು ಆದ್ದರಿಂದ ನಿಮಗೆ ರಾಷ್ಟ್ರದಲ್ಲಿ ಒಂದು ಸ್ಥಾನವಿದೆ ನಿಮ್ಮಗ್ರಾಹಕರಿಗೆಅತ್ಯಂತ ವಿಶಿಷ್ಟವಾದ ಸೇವೆಗಳನ್ನು ಒದಗಿಸಲು ದೇಶದಲ್ಲಿ ಸ್ಥಾನವಿದೆ ಆದ್ದರಿಂದ ಮೌಲ್ಯವನ್ನು ಗುರುತಿಸುವ ಈ ಗುರುತಿಸುವ ಗ್ರಾಹಕರು ಇವೆಲ್ಲವೂ ವಾಸ್ತವವಾಗಿ ನಾವು ನೋಡಿದ ವಿಶ್ಲೇಷಣೆ ನಾವು ಇನ್ನು ಮುಂದೆ ನೋಡುವಗ್ರಾಹಕರನ್ನು ಗುರುತಿಸುವುದು ಮತ್ತು ವಿಭಾಗ ಗುರಿ ಮತ್ತು ಸ್ಥಾನೀಕರಣ ಮಾಡುವ ಗ್ರಾಹಕರನ್ನು ಆಯ್ಕೆ ಮಾಡುವ ಗ್ರಾಹಕರನ್ನು ಗುರುತಿಸುವ ಈ ಭಾಗ ಅದು ಸೇವಾ ತಂತ್ರದ ಬಗ್ಗೆ ಅಷ್ಟೆ ಇದು ಸೇವಾ ಅಭ್ಯಾಸ ಮಿಶ್ರಣವಾಗಿದೆ ಅದು ಸೇವೆಗಳ ಮಾರ್ಕೆಟಿಂಗ್ ಮಿಶ್ರಣವಾಗಿದೆ ಒದಗಿಸಿದ ಸೇವೆಗಳು ಒದಗಿಸುವ ಮೌಲ್ಯವು ಉತ್ಪನ್ನ ಮತ್ತು ಪ್ರಕ್ರಿಯೆ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಇವು ಉತ್ಪನ್ನಗಳು ಮತ್ತು ಸೇವಾ ಪ್ರಕ್ರಿಯೆ ನಂತರ ನಾವು ಗ್ರಾಹಕರಿಗೆ ಸೇವೆಯನ್ನು ಒದಗಿಸುವ ಜನರು ಸ್ಥಳ ಮತ್ತು ಭೌತಿಕ ಸಾಕ್ಷ್ಯಗಳ ಮೂಲಕ ಮೌಲ್ಯವನ್ನು ತಲುಪಿಸಲು ಬರುತ್ತೇವೆ ನಂತರ ನಾವು ಸಂವಹನ ಮೌಲ್ಯಕ್ಕೆ ಬರುತ್ತೇವೆ ಆದ್ದರಿಂದ ಸಂವಹನ ಮೌಲ್ಯವು ಪ್ರಚಾರದ ಬಗ್ಗೆ ಜಾಹೀರಾತುಗಳು ವೆಬ್ಸೈಟ್ಗಳು ಮಾರಾಟ ಪ್ರಚಾರಗಳು ವೈಯಕ್ತಿಕ ಮಾರಾಟ ಸೇವೆಯ ಮೌಲ್ಯವನ್ನು ಗ್ರಾಹಕರಿಗೆ ಸಂವಹನ ಮಾಡಲು ಮಾಡಲಾಗಿರುವ ಎಲ್ಲವು ಗ್ರಾಹಕರಿಗೆ ಕಾರಣವನ್ನು ನೀಡುತ್ತದೆ ಸೇವೆಗಳನ್ನು ಖರೀದಿಸಬೇಕು ನಂತರ ನಾವು ಮೌಲ್ಯವನ್ನು ಸೆರೆಹಿಡಿಯಲು ಬರುತ್ತೇವೆ ಆದ್ದರಿಂದ ಇಲ್ಲಿಯವರೆಗೆ ಸೇವಾ ವ್ಯವಹಾರವು ಮೌಲ್ಯವನ್ನು ಗುರುತಿಸುವುದು ಗ್ರಾಹಕರನ್ನು ಗುರುತಿಸುವುದು ಮೌಲ್ಯವನ್ನು ರಚಿಸುವುದು ಮೌಲ್ಯವನ್ನು ತಲುಪಿಸುವುದು ಇತ್ಯಾದಿಗಳಿಗೆ ಮಾತ್ರ ಖರ್ಚು ಮಾಡುತ್ತಿದೆ ಆದರೆ ಸೇವಾ ಕಂಪನಿಯು ಹಾಕಿದ ಪ್ರಯತ್ನಕ್ಕೆ ನಿಜವಾಗಿಯೂ ಬೆಲೆಯನ್ನು ಪಡೆಯುವ ಸಮಯವಾಗಿದೆ ಆದ್ದರಿಂದ ಸೇವೆಯು ಆದಾಯವನ್ನು ಗಳಿಸುವ ಏಕೈಕ ಮಾರ್ಗವೆಂದರೆ ಬೆಲೆ ಮತ್ತು ಆ ಭಾಗವನ್ನು ಸೆರೆಹಿಡಿಯುವ ಮೌಲ್ಯ ಎಂದು ಕರೆಯಲಾಗುತ್ತದೆ ನಂತರ ನಾವು ಒಂದೇ ಸಮಯದಲ್ಲಿ ಮೌಲ್ಯವನ್ನು ಸೆರೆಹಿಡಿಯಲು ಈ ಗುರುತನ್ನು ಮಾಡುತ್ತೇವೆ ಮತ್ತು ನಂತರ ನಾವು ಮಾರುಕಟ್ಟೆಯಲ್ಲಿರಲು ಈ ಹಂತಗಳನ್ನು ಮತ್ತೆ ಮತ್ತೆ ಮಾಡಬೇಕು ಆದರೆ ಗುರುತು ಹಾಕುವಿಕೆಯನ್ನು ನಿರ್ವಾತದಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ಗ್ರಾಹಕರು ಗ್ರಾಹಕರನ್ನು ಉಳಿಸಿಕೊಳ್ಳಲು ಮತ್ತು ಗ್ರಾಹಕರಿಗೆ ಹೊಸ ಸೇವೆಗಳನ್ನು ಒದಗಿಸಲು ಕಂಪನಿಯು ಇನ್ನೂ ಹೆಚ್ಚಿನದನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ನಿರಂತರ ಮೌಲ್ಯದೊಂದಿಗೆ ಇಳಿಯುತ್ತೇವೆ ಇದರರ್ಥ ನಾವು ಇದನ್ನು ರಚಿಸಿದ ಮತ್ತು ಉತ್ತೇಜಿಸಿದ ಮತ್ತು ಬೆಲೆ ನಿಗದಿಪಡಿಸಿದ ಮೌಲ್ಯ ಮತ್ತು ಗ್ರಾಹಕರು ಖರೀದಿಸಿದ್ದನ್ನು ನಮಗೆ ನೀಡಲಾಗುತ್ತದೆ ಇವುಗಳು ದೀರ್ಘಕಾಲದವರೆಗೆ ಮುಂದುವರಿಯಬೇಕು ಮತ್ತು ಅದು ಸುಸ್ಥಿರವಾಗಿರಬೇಕು ಆದ್ದರಿಂದ ನಾವು ಇದನ್ನು ನಿರಂತರ ಮೌಲ್ಯವೆಂದು ಕರೆಯುತ್ತೇವೆ ನಿರಂತರ ಮೌಲ್ಯವು ಹೊಸ ಸೇವಾ ಅಭಿವೃದ್ಧಿ ಗ್ರಾಹಕರನ್ನು ಉಳಿಸಿಕೊಳ್ಳುವುದು ಮತ್ತು ಬ್ರ್ಯಾಂಡಿಂಗ್ ಅನ್ನು ಒಳಗೊಂಡಿದೆ ಈಗ ಹೊಸ ಸೇವಾಅಭಿವೃದ್ಧಿಎಂದರೇನು ಈಗ ನೀವು ಒದಗಿಸುತ್ತಿರುವ ಕೆಲವು ಸೇವೆಯನ್ನು ಹೊಂದಿದ್ದೀರಿ ಆದರೆ ನೀವು ಕೆಲವು ವಿಭಿನ್ನ ಸೇವೆಗಳನ್ನು ನೀಡಬಹುದು ಕಂಪನಿಗೆ ಗ್ರಾಹಕರಿಗೆ ಹೊಸ ಸೇವೆಯಾಗಿರಬಹುದು ಆದ್ದರಿಂದ ಅದು ಹೊಸ ಸೇವೆಗಳ ಅಭಿವೃದ್ಧಿಯಾಗಿದೆ ನಂತರ ನಾವು ಗ್ರಾಹಕರ ಧಾರಣಕ್ಕೆ ಬರುತ್ತೇವೆ ಇದರರ್ಥ ನೀವು ಸೇವೆ ಸಲ್ಲಿಸಿದ ಅಥವಾ ತೃಪ್ತಿ ಹೊಂದಿದ ಅಥವಾ ಸಂತೋಷಪಟ್ಟ ನಿಮ್ಮ ಗ್ರಾಹಕರು ಎಂಬುದನ್ನು ನೀವು ನೋಡಬೇಕು ಅವರು ತೃಪ್ತರಾಗಿದ್ದರೆ ಅಥವಾ ಸಂತೋಷಪಟ್ಟರೆ ಮಾತ್ರ ಅವರು ಹೋಗಿ ಇತರ 5 ಜನರಿಗೆ ಈ ಸೇವೆ ಉತ್ತಮವಾಗಿದೆ ಎಂದು ತಿಳಿಸುತ್ತಾರೆ ಮತ್ತು ಅವರು ಬಂದು ಸೇವಾ ಪೂರೈಕೆದಾರರೊಂದಿಗೆ ಸೇವೆಯನ್ನು ಆನಂದಿಸಬೇಕು ಆದ್ದರಿಂದ ಈ ರೀತಿಯಲ್ಲಿ ಗ್ರಾಹಕರು ಮೌಲ್ಯವನ್ನು ಇತರರಿಗೆ ಉಲ್ಲೇಖಿಸುತ್ತಾರೆ ಅವರು ಸೇವೆಯನ್ನು ಇತರರಿಗೆ ಉಲ್ಲೇಖಿಸುತ್ತಾರೆ ಅದೇ ರೀತಿಅವರು ಮತ್ತೆ ಮತ್ತೆ ಬರುತ್ತಾರೆ ಮತ್ತು ಆದ್ದರಿಂದ ಕೆಲವು ಗ್ರಾಹಕರ ಮರುಖರೀದಿ ನಡೆಯುತ್ತದೆ ಸರಿ ನಂತರ ನಾವು ಬ್ರ್ಯಾಂಡಿಂಗ್ಗೆ ಬರುತ್ತೇವೆ ಆದ್ದರಿಂದ ಸೇವೆಯನ್ನು ಬ್ರಾಂಡ್ ಹೆಸರನ್ನು ನೀಡುವ ಮೂಲಕ ಬ್ರಾಂಡ್ ಮಾಡಬೇಕು ಆದ್ದರಿಂದ ಸೇವೆಗೆ ಬ್ರಾಂಡ್ ಹೆಸರನ್ನು ನೀಡಿದಾಗ ಜನರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅಥವಾ ಜನರು ನಿರ್ದಿಷ್ಟ ಬ್ರಾಂಡ್ನ ಅಡಿಯಲ್ಲಿರುವ ಸೇವೆಯನ್ನು ಮುಂದುವರಿಸಲು ಅರ್ಥಮಾಡಿಕೊಳ್ಳುತ್ತಾರೆ ಆದ್ದರಿಂದ ಈ ನಿರ್ದಿಷ್ಟ ಬ್ರ್ಯಾಂಡ್ ಜನರಿಗೆ ಭರವಸೆ ನೀಡುತ್ತದೆ ಜನರು ಬ್ರ್ಯಾಂಡ್ನೊಂದಿಗೆ ಕೆಲವು ರೀತಿಯ ಭರವಸೆ ನೀಡುತ್ತಾರೆ ಅದು ಮೆಕ್ಡೊನಾಲ್ಡ್ಸ್McDonalds ಆಗಿದ್ದರೆ ಅದು ಬ್ರಾಂಡ್ ಆಗಿದ್ದರೆ ಗುಣಮಟ್ಟದ ಸೇವೆ ಇರುತ್ತದೆ ನಂತರ ಮುಗ್ಧ ಮೌಲ್ಯವಿದೆ ಇದು ಐಟಿಸಿ ಹೋಟೆಲ್ಗಳಂತಹ ಇತರ ಕೆಲವು ಹೋಟೆಲ್ಗಳ ಸರಪಳಿಯಾಗಿದ್ದರೆ ಅಲ್ಲಿ ಆ ಬ್ರಾಂಡ್ ಇರುತ್ತದೆ ಐಟಿಸಿ ಸೋನಾರ್ಬಾಂಗ್ಲಾಒಂದು ಬ್ರಾಂಡ್ ಆಗಿದೆ ಮತ್ತು ಅವರು ಸೇವೆಯನ್ನು ಅನುಭವಿಸುತ್ತಾರೆ ಮತ್ತು ಈ ಬ್ರ್ಯಾಂಡ್ ನಿಂದ ಮತ್ತೆ ಮತ್ತೆ ಏನನ್ನು ನಿರೀಕ್ಷಿಸಬಹುದು ಎಂದು ಅವರಿಗೆ ತಿಳಿದಿರುತ್ತದೆ ಆದ್ದರಿಂದ ಅವರು ಯಾವಾಗಲೂ ತೃಪ್ತರಾಗುತ್ತಾರೆ ಮತ್ತು ಅವರು ಸೇವೆಯನ್ನು ಇತರರಿಗೆ ಉಲ್ಲೇಖಿಸುತ್ತಾರೆ ಬ್ರ್ಯಾಂಡಿಂಗ್ ಮತ್ತು ಗ್ರಾಹಕರನ್ನು ಉಳಿಸಿಕೊಳ್ಳುವುದರಿಂದ ಇನ್ನೂ ಕೆಲವು ಅನುಕೂಲಗಳಿವೆ ಅಂದರೆ ಸೇವೆಗಳು ಸೇವೆಯ ಬೆಲೆ ಸ್ವಲ್ಪ ಹೆಚ್ಚಾದಾಗ ಗ್ರಾಹಕರು ಸೇವೆಯನ್ನು ಖರೀದಿಸುವುದನ್ನು ನಿಲ್ಲಿಸುವುದಿಲ್ಲ ಆದರೆ ಸೇವೆಯ ಬೆಲೆ ಸೇವೆಗಳ ಬೆಲೆ ಕಡಿಮೆಯಾದರೆ ಗ್ರಾಹಕರಿಂದ ಬೇಡಿಕೆಯ ಪ್ರಮಾಣಾನುಗುಣ ಹೆಚ್ಚಳವನ್ನು ಉತ್ತೇಜಿಸುತ್ತದೆ ಮಾರ್ಕೆಟಿಂಗ್ ಸಿಬ್ಬಂದಿ ಗ್ರಾಹಕರನ್ನು ಭೇಟಿ ಮಾಡಿದಾಗ ಏನಾಗುತ್ತದೆ ಎಂಬುದು ಬ್ರಾಂಡ್ನೊಂದಿಗೆ ಗ್ರಾಹಕರು ಮೊದಲೇ ಬ್ರಾಂಡ್ನ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಮತ್ತು ಆದ್ದರಿಂದ ಗ್ರಾಹಕರು ಆ ಬ್ರ್ಯಾಂಡ್ ಅನ್ನು ಪ್ರತಿನಿಧಿಸುವ ವ್ಯಕ್ತಿ ಎಂದು ತಕ್ಷಣವೇ ಗುರುತಿಸುತ್ತಾರೆ ಮತ್ತು ಆದ್ದರಿಂದ ಅವರು ನಿರ್ದಿಷ್ಟ ಕಂಪನಿಯ ಬ್ರಾಂಡ್ನಿಂದ ಏನನ್ನಾದರೂ ಖರೀದಿಸಲು ಆಸಕ್ತಿ ಹೊಂದುತ್ತಾರೆ